ನಮಸ್ಕಾರ ಉತ್ಪಾದನಾ ವ್ಯವಸ್ಥೆಗಳ ತಂತ್ರಜ್ಞಾನ ಭಾಗ ಎರಡರ ಉಪನ್ಯಾಸ ಐದಕ್ಕೆ ಎಲ್ಲರಿಗೂ ಸುಸ್ವಾಗತ ನಾವು ಸರಾಸರಿ ಗುಣಮಟ್ಟದ ನಷ್ಟದ ಬಗ್ಗೆ ಮಾತನಾಡುತ್ತಿದ್ದೆವು ಮತ್ತು ಮೂರು ವಿಭಿನ್ನ ರೀತಿಯ ನಿದರ್ಶನಗಳಾದ ಅತ್ಯಲ್ಪವು ಉತ್ತಮವಾದದ್ದು ಚಿಕ್ಕದಾದರೂ ಉತ್ತಮವಾದದ್ದು ಮತ್ತು ದೊಡ್ಡದಾದರೂ ಉತ್ತಮವಾದದ್ದು ಎಂಬುದರ ಬಗ್ಗೆ ಚರ್ಚೆ ಮಾಡಲು ಪ್ರಯತ್ನಿಸಿದ್ದೆವು ಅಲ್ಲದೆ ಪ್ರತಿಯೊಂದು ನಿದರ್ಶನದಲ್ಲಿ ಪ್ರತ್ಯೇಕವಾಗಿ ಸರಾಸರಿ ಗುಣಮಟ್ಟದ ನಷ್ಟವನ್ನು ಲೆಕ್ಕ ಮಾಡಿದ್ದೆವು ಈಗ ಭಿನ್ನವಾದ ಉಪನ್ಯಾಸ ಅಂದರೆ ನಾವು ನಿಜವಾಗಿಯೂ ಗುಣಮಟ್ಟದ ನಷ್ಟದ ಕಾರ್ಯಗಳನ್ನು ಉಪಯೋಗಿಸಿ ಪ್ರಕ್ರಿಯೆಯ ಆಯ್ಕೆಯಲ್ಲಿ ಅಥವಾ ನಿರ್ದಿಷ್ಟ ಪ್ರಕ್ರಿಯೆಗೆ ಸಂಬಂಧಿಸಿದ ಸಹಿಷ್ಣುತೆಯ ನಿಯೋಜನೆಯಲ್ಲಿ ಹೇಗೆ ಆಡಳಿತ ಮಂಡಳಿಯ ನಿರ್ಧಾರಗಳನ್ನು ಮಾಡಬಹುದು ಎಂಬುದರ ಬಗ್ಗೆ ನೋಡೋಣ ಮತ್ತೆಸ್ವಯಂಚಾಲಿತ ಪ್ರಸರಣದ ಬಗ್ಗೆ ಮತ್ತು ನಿರ್ದಿಷ್ಟವಾಗಿ ಟ್ರಕ್ಸ್'ಗಳಗೆ ಸಂಬಂಧಿಸಿದ ಉತ್ಪಾದನಾ ಮಾರ್ಗದ ಬಗೆಗಿನ ಪರಿಸ್ಥಿತಿಗಳ ಬಗ್ಗೆ ವಿವರಿಸಲಾಗಿದೆ ಈ ನಿರ್ದಿಷ್ಟ ಸಮಯದಲ್ಲಿ ನಿಮಗೆ ಬಹುಶಃ ತಿಳಿದಿರುವ ಸ್ವಯಂಚಾಲಿತ ಪ್ರಸರಣಗಳ ಬಗ್ಗೆ ನಾನು ಈಗ ಚರ್ಚಿಸುವೆ ಇವು ವಿಶೇಷವಾಗಿ ಚಾಲಕರಿಗೆ ಅಗತ್ಯವಾದ ಬಳಕೆದಾರರ ಸೌಕರ್ಯಗಳನ್ನು ನೀಡುತ್ತವೆ ಮತ್ತು ಮೂಲತಃ ಇಲ್ಲಿ ನಿರ್ದಿಷ್ಟ ಆರ್ ಪಿ ಎಂ ಶ್ರೇಣಿಗೆ ಸಂಬಂಧಿಸಿದಂತೆಅದಕ್ಕೆ ಅನುಗುಣವಾಗಿ ಸ್ವಯಂ ಚಾಲಿತ ಗೇರ್ ಬದಲಾವಣೆ ಇರುತ್ತದೆ ಆದ್ದರಿಂದ ನಿಜವಾಗಿಯೂ ಯಾವ ರೀತಿ ಆರ್ ಪಿ ಎಂ ಅನ್ನು ಸ್ಥಗಿತಗೊಳಿಸುವುದನ್ನು ಹೊಂದಿಸಿರುತ್ತಾರೋ ಅದೇ ರೀತಿಯಾಗಿ ಈ ಗೇರ್ ತಾನಾಗಿಯೇ ಒಂದರಿಂದ ಎರಡಕ್ಕೆ ಎರಡರಿಂದ ಮೂರಕ್ಕೆ ಆರ್ ಪಿ ಎಂ ಶ್ರೇಣಿಗೆ ತಕ್ಕಂತೆ ಬದಲಾಗುವುದು ನಿಜವಾಗಿಯೂ ಅದರಲ್ಲಿಯೂ ಯಾವಾಗ ಚಾಲಕನಿಗೆಅವನಿಗೆ ಬೇಕಾದಂತಹ ಶ್ರೇಣಿಯು ಉಂಟಾಗುವುದಿಲ್ಲವೋ ಮತ್ತು ಅದನ್ನು ಮೀರಿ ಉಂಟಾಗುವುದರಿಂದ ಚಾಲಕನಿಗೆ ಬಹಳ ಕಿರಿಕಿರಿ ಆಗುತ್ತದೆ ಇದರಿಂದ ಅದು ವಿಶೇಷವಾಗಿ ತುಂಬಾ ಭಾರವಾದ ವಾಹನಗಳ ವಿಷಯದಲ್ಲಿ ಉದಾಹರಣೆಗೆ ಟ್ರಕ್ಸ್ ಇತ್ಯಾದಿಗಳಲ್ಲಿ ಇದೊಂದು ತುಂಬಾ ಅನಾನುಕೂಲ ಪರಿಸ್ಥಿತಿ ಆಗುತ್ತದೆ ಶ್ರೇಣಿಯ ಹೊಂದಾಣಿಕೆ ಯಾವುದೇ ಆಗಿರಲಿ ಅಥವಾ ಮೂಲ ಗುರಿ ಮೌಲ್ಯ ಯಾವುದೇ ಆಗಿರಲಿ ಮತ್ತು ಚಾಲಕನು ಯಾವುದೇ ರೀತಿಯಲ್ಲಿ ಉಪಯೋಗಿಸಿದರೂ ಕೂಡ ಸರಿಯಾದ ಆರ್ ಪಿ ಎಂ ಶ್ರೇಣಿಗೆ ತಕ್ಕಂತೆ ಗೇರ್ ಬದಲಾವಣೆ ಆಗುವುದು ಅತ್ಯಂತ ಅವಶ್ಯಕವಾದದ್ದು ಯಾವ ಕ್ಷಣದಲ್ಲಿ ವಾಹನವು ಹಿಂದಕ್ಕೆ ಸರಿಯಲು ಪ್ರಾರಂಭಿಸುತ್ತದೆಯೋ ಆವಾಗ ಚಾಲಕನ ಮೇಲೆ ಬಹಳ ಒತ್ತಡ ಉಂಟಾಗುತ್ತದೆ ಯಾಕೆಂದರೆ ಕಾಲಕಾಲಕ್ಕೆ ತಕ್ಕಂತೆ ಹೆಚ್ಚುಇಂಧನ ಅಥವಾ ಕಡಿಮೆ ಇಂಧನವನ್ನು ವ್ಯವಸ್ಥೆಯಲ್ಲಿ ಪಡೆಯುತ್ತಿರಬೇಕುಇದರಿಂದ ವಾಹನವು ಸುಗಮವಾಗಿ ಸಾಗುತ್ತದೆ ಈ ನಿದರ್ಶನದಲ್ಲಿ ಪ್ರಸರಣದ ಬದಲಾವಣೆಯ ಸ್ಥಾನವು ತುಂಬಾ ಮಹತ್ತರವಾದ ಒಂದು ಗುಣಮಟ್ಟದ ಗುಣಲಕ್ಷಣವಾಗಿದೆ ಮತ್ತು ಇಂತಹ ಪರಿಸ್ಥಿತಿಯು ನಿಜವಾಗಿಯೂ ಪ್ರಸರಣದ ಬದಲಾವಣೆಯ ಸ್ಥಾನವನ್ನು ನಿರ್ಧರಿಸುತ್ತದೆ ಆದ್ದರಿಂದ ನಾವು ಈಗ ಟ್ರಕ್ ಚಾಲಕರ ನಿದರ್ಶನವನ್ನು ತೆಗೆದುಕೊಳ್ಳೋಣ ಬಳಕೆದಾರರ ಸಂಶೋಧನೆಯಿಂದ ಅಥವಾ ಗ್ರಾಹಕರ ಸಮೀಕ್ಷೆಯಿಂದ ಗೇರನ್ನು ಒಂದ ರಿಂದ 2 ರವರೆಗೆ 35 ಆರ್ ಪಿ ಎಂ ನಿಂದ ಬದಲಾಯಿಸಿದಾಗ ಉಂಟಾಗುವ ಪ್ರಸರಣದ ಬದಲಾವಣೆಯ ಸ್ಥಾನವು ಪ್ರಸರಣ ಉತ್ಪಾದನೆಯ ವೇಗಕ್ಕಿಂತ ಮುಂದಕ್ಕೆ ತೆಗೆದುಕೊಂಡು ಹೋಗುವುದು ತುಂಬಾ ಅಹಿತಕರವಾದದ್ದೆಂದು ಕಂಡುಹಿಡಿಯಲಾಗಿದೆ ನಾವು ಈಗ ಗೇರ್ ಒಂದ ರಿಂದ 2ರವರೆಗೆ ಪರಿವರ್ತಿತವಾಗುವಾಗ ಅಂದರೆ ಈ ಒಂದು ಸ್ಥಾನದಿಂದ 35 ಆರ್ ಪಿ ಎಂ ಗಿಂತ ಮುಂದಕ್ಕೆ ಬದಲಾಯಿಸುವಾಗ ಸ್ವಯಂ ಚಾಲಿತ ಪರಿವರ್ತನೆ ಉಂಟಾಗುತ್ತದೆ ಅಲ್ಲದೆ ಆರ್ಪಿಎಂ ಶ್ರೇಣಿಯು ಬೇಕಾಗಿದ್ದ ಆರ್ಪಿಎಂ ಶ್ರೇಣಿ ಗಿಂತ ಹೆಚ್ಚಳವಾಗುವುದರ ಬಗ್ಗೆ ಮಾತನಾಡುತ್ತಿದ್ದೆವು ಹಾಗಾಗಿ ಈ ರೀತಿಯಾಗಿ ಉಂಟಾಗುವ 35 ಆರ್ ಪಿ ಎಂ ಅಥವಾ ಅದರಾಚೆಗಿನ ವೇಗವು ಟ್ರಕ್ ಚಾಲಕರಿಗೆ ತುಂಬಾ ಅಹಿತಕರವಾದದ್ದು ಈಗ ನೀವು ಇದನ್ನು ಉತ್ಪನ್ನದ ತಯಾರಿಕೆಯ ವೆಚ್ಚದಲ್ಲಿ ಮಾರುಕಟ್ಟೆಯಲ್ಲಿ ಹೇಗೆ ದುರಸ್ತಿ ಮಾಡಬಹುದು ಪ್ರಸರಣವು ಉತ್ಪಾದಿಸುವುದಕ್ಕಿಂತ ಮೊದಲೇಗುಣಮಟ್ಟವನ್ನು ಗುಣಮಟ್ಟದ ಪರೀಕ್ಷಿಸುವ ಸ್ಥಳದಲ್ಲಿ ಪರಿಶೀಲಿಸಿದ್ದರೆ ಅಥವಾ ಕೆಲವು ಹೊಂದಾಣಿಕೆ ಮಾಡಿದ್ದರೆ ಹೇಗೆ ಉತ್ಪಾದನೆಯ ಹಂತದಲ್ಲಿ ವೆಚ್ಚವನ್ನು ನಿರ್ವಹಣೆ ಮಾಡುವುದು ಎಂಬುದರ ಬಗ್ಗೆ ಕಲ್ಪಿಸಿಕೊಳ್ಳಿ ಉದಾಹರಣೆಗೆ ಉತ್ಪನ್ನ ತಯಾರಕನ ವೆಚ್ಚವು 200 ಇದೆ ಎಂದುಕೊಳ್ಳಿ ಆಗ ಒಂದು ಸಲ ಈ ಬದಲಾವಣೆಯು 35 ಆರ್ ಪಿ ಎಂ ಗಿಂತ ಹೆಚ್ಚಾಗಿ ಉಂಟಾಗಿದ್ದರೆ ಆಗ ವಾಹನದ ಹೊದಿಕೆಯನ್ನು ಹೊಂದಾಣಿಕೆ ಮಾಡಿ ಬದಲಾವಣೆಯ ಸ್ಥಾನವನ್ನು ಮೊದಲಿನ ಸ್ಥಿತಿಗೆ ಮರಳಿ ತರುವುದನ್ನು ಈ ವೆಚ್ಚವು ಒಳಗೊಂಡಿರುತ್ತದೆ ಹೀಗಿರುವಾಗ ನಾವು ಪ್ರಕ್ರಿಯೆಯ ಅಭಿವೃದ್ಧಿಯನ್ನು ಮಾತ್ರ ನೋಡಿದಾಗ ಅದರಲ್ಲಿ ನಾವು ಮಾಡಬೇಕಾಗಿರುವುದು ಏನೆಂದರೆ ಉತ್ಪನ್ನದ ತಯಾರಿಕೆಯ ಹಂತದಲ್ಲಿಯೇ ಅಗತ್ಯವಾದ ಹೊಂದಾಣಿಕೆಯನ್ನು ಮಾಡಿ ಕಾರ್ಮಿಕನ ಶುಲ್ಕ ವಾದ 16 40 ಅನ್ನು ವೆಚ್ಚಕ್ಕೆ ಒಂದು ರೀತಿಯಲ್ಲಿ ಸೇರಿಸುವುದನ್ನು ಕಂಡುಹಿಡಿಯಲಾಗಿದೆ ಇದರಿಂದ ಈ ತರದ ಸಮಸ್ಯೆಗಳು ಮಾರುಕಟ್ಟೆಯಿಂದ ಹೊರಗೆ ಹೋಗುವುದಿಲ್ಲ ಮತ್ತು ಗ್ರಾಹಕರನ್ನು ಯಾವುದೇ ಕಾರಣಕ್ಕೂ ತೊಂದರೆ ಮಾಡುವುದಿಲ್ಲ ಆದ್ದರಿಂದ ಸ್ಪಷ್ಟವಾಗಿ ನಾವು ಇಲ್ಲಿಕಾರ್ಖಾನೆಯ ಸಹಿಷ್ಣುತೆ ಯಾವುದು ಅದನ್ನು ಯಾವ ವಿಧಾನದಲ್ಲಿ ವ್ಯವಸ್ಥೆ ಮಾಡುವುದು ಎಂಬುದನ್ನು ನಿರ್ಧರಿಸಬೇಕು ಇದರಿಂದ ±35 ಆರ್ ಪಿಎಂ ಎಂದಿಗೂ ಇದಕ್ಕಿಂತ ಹೆಚ್ಚಾಗುವುದಿಲ್ಲ ಮತ್ತು ಇದರಿಂದ ಟ್ರಕ್ ಚಾಲಕರು ಯಾವಾಗಲೂ ನೆಮ್ಮದಿಯನ್ನು ಹೊಂದುವರು ಈಗ ನಾವು ಒಂದು ವಿಶೇಷವಾದ ನಿದರ್ಶನದಲ್ಲಿ ಮೂಲ ಮೌಲ್ಯಗಳ ಗುರಿಯಾದ L ವಿಮುಖವಾಗುವ ಉತ್ಪನ್ನದ ವ್ಯತ್ಯಾಸಗಳ ಬಗ್ಗೆ ನೋಡೋಣ ಇದನ್ನು ಸ್ಪಷ್ಟವಾಗಿ ಈ ಫನ್ಕ್ಷನ್ 2 ದಿಂದ ನೀಡಲಾಗಿದೆ ನಿಸ್ಸಂಶಯವಾಗಿ ಇದು ನೀವು ನೆನಪಿಟ್ಟುಕೊಳ್ಳಬೇಕಾದ ಉತ್ತಮ ಪ್ರಕರಣವಾಗಿದೆ ಪ್ರಶ್ನೆ ಏನಂದರೆ ಇದು ನಾವು ಮೂಲ ಗುರಿಯತ್ತ ಎಷ್ಟು ಹತ್ತಿರದ್ದೇವೆ ಅಥವಾ ಮೂಲದಿಂದ ಎಷ್ಟು ದೂರವಿದ್ದೇವೆ ಇದು ಟ್ರಕ್ ಉಪಯೋಗಿಸುವವರಿಗೆ ಯಾರು ಟ್ರಕ್ ಚಾಲಕನೋ ನಿರ್ದಿಷ್ಟ ವ್ಯವಸ್ಥೆಯನ್ನು ಯಾರು ನಿಜವಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೋ ಅಂತವರಿಗೆ ಎಷ್ಟರಮಟ್ಟಿಗೆ ಅಹಿತಕರವನ್ನು ಉಂಟುಮಾಡುತ್ತದೆ ಎಂಬುದನ್ನು ನೋಡೋಣ ಆದ್ದರಿಂದ ನಿಮಗೆ ಗೊತ್ತಾ ಈ ತರಹದ ನಿದರ್ಶನಗಳಲ್ಲಿ ಇದು ನಿರ್ದಿಷ್ಟ ಮಾದರಿಯ ಸರಿಯಾದ ತಿರಸ್ಕರಿಸುವ ಮಿತಿಯಾಗಿದೆ ಯಾವಾಗಲೂ ಆರ್ ಪಿಎಂ ಶ್ರೇಣಿಯ plus minus 35 ಆರ್ ಪಿಎಂ ಗಿಂತ ಮೀರಿದಾಗ ನಾವು ಈ ತರಹದ ನಿದರ್ಶನಗಳಲ್ಲಿ ಅದನ್ನು ತಿರಸ್ಕಾರ ಮಾಡಬೇಕು ಈ ರೀತಿಯಾಗಿ 'AQL' ಅನ್ನು ಲೆಕ್ಕ ಮಾಡಬಹುದು ಮತ್ತು ನೀವು ಏಕಾಂಶದ ಬೆಲೆ ವೆಚ್ಚವನ್ನು ಊಹಿಸಬಹುದು ಯಾಕೆಂದರೆ ಪೂರ್ಣಪ್ರಮಾಣದ ಮೂಲ ಗುರಿಯು ಹೆಚ್ಚಿನ d ಮೌಲ್ಯದಿಂದ ಬಹಳ ದೂರವಿರುವುದು ಅಂದರೆ ಇದು USL ಮತ್ತು LSL ಅನ್ನು ದಾಟಿರುವುದು ಎಂದರ್ಥ ಹಾಗಾಗಿ ಈ ನಿದರ್ಶನದಲ್ಲಿ ಇದು 200 ಇರುವುದು ಯಾಕೆಂದರೆ ಸ್ಪಷ್ಟವಾಗಿ ಇದರ ಅರ್ಥವೇನೆಂದರೆ ಈ ನಿದರ್ಶನದಲ್ಲಿ ಒಂದು ಸಲ ಆರ್ ಪಿಎಂಶ್ರೇಣಿಯು35 ಆರ್ ಪಿ ಎಂ ಶ್ರೇಣಿಯನ್ನು ಮೀರಿದಾಗ ಅದು ನಿಮಗೆ ಬೇಕಾಗಿದ್ದು ಕೂಡ ಅಲ್ಲದೆ ಇಲ್ಲಿ d ಯು 35 ಆರ ಪಿ ಎಂ ಇದೆ ಎಂಬುದನ್ನು ನೆನಪು ಮಾಡಿಕೊಳ್ಳಿ ಇದಕ್ಕಾಗಿ ಅಷ್ಟು ಮೊತ್ತವನ್ನು ಖರ್ಚು ಮಾಡಬೇಕಾಗಿದೆ ಆದ್ದರಿಂದ ಯಾವುದೇ ಶ್ರೇಣಿಯನ್ನು ಮೀರಿದಾಗ ಗೇರ್ ಒಂದರಿಂದ 2ಕ್ಕೆ ತಾನಾಗಿಯೇ ಬದಲಾವಣೆ ಉಂಟಾಗುವಾಗ ಅದು 35 ಆರ್ ಪಿಎಂ ಅನ್ನು ಮೀರಿ ಬದಲಾಯಿಸಬಾರದು ಮತ್ತು ಈ ರೀತಿಯ ಪರಿಸ್ಥಿತಿಯನ್ನು ಚಾಲಕರು ನಿಜವಾಗಿಯೂ ಅಹಿತಕರವಾದದ್ದೆಂದು ಭಾವಿಸುವರು ಆದ್ದರಿಂದ ನಾವು ಹೇಳುವುದು ಏನೆಂದರೆ ಇದನ್ನು ವರ್ಗಮೂಲ 35 ರಿಂದ ಭಾಗಿಸಿದಾಗ ಇದು ವಾಸ್ತವವಾಗಿ ನಷ್ಟದ ಕಾನ್ಸ್ಟಂಟ್ k ಅನ್ನು ನಮಗೆ ಕೊಡುತ್ತದೆ ಈ ನಿದರ್ಶನದಲ್ಲಿ ಇದು 0 164 per rpm square ಆಗಿರುವುದು ಈ ನಿದರ್ಶನದಲ್ಲಿ ಇದೇ ನಷ್ಟದ ಕಾನ್ಸ್ಟಂಟ್ ಆಗಿದೆ ಈಗ ಕಾರ್ಖಾನೆಯ ಸಹಿಷ್ಣುತೆಯ ಬಗ್ಗೆ ನೋಡೋಣ ಈ ಕಾರ್ಖಾನೆಯ ಸಹಿಷ್ಣತೆಯು ಇಲ್ಲಿ 16 40 ಅನ್ನು ದುರಸ್ತಿಗಾಗಿ ಮತ್ತು ಹೊಂದಾಣಿಕೆಗಾಗಿ ಮಾಡಿದ ವೆಚ್ಚವೆಂದು ಈ ನಿರ್ದಿಷ್ಟ ನಿದರ್ಶನದಲ್ಲಿ ನಾವು ನಿಗದಿ ಮಾಡಿದಾಗ ಇದು ಮತ್ತೆ ಕಡಿಮೆ ಮೊತ್ತವು ಉತ್ತಮವಾದದ್ದು ಎಂಬ ಪ್ರಕಾರದ್ದಾಗಿ ಕಾಣುತ್ತದೆ ಇಲ್ಲಿ ವೆಚ್ಚವಾದ 16 40 ಇದು kd2ಗೆ ಸಮವಾದದ್ದು ಇದರಲ್ಲಿ 'd' ಯು ಕಾರ್ಖಾನೆಯ ಸಹಿಷ್ಣುತೆಯ ಹಂತವನ್ನು ಪ್ರತಿನಿಧಿಸುತ್ತದೆ ಇದರಲ್ಲಿ K ಅನ್ನು ಬಳಸಿಕೊಳ್ಳುವುದರಿಂದ ಇದನ್ನು ಕಂಡು ಹಿಡಿಯುವುದು ಕೂಡ ಬಹಳ ಸುಲಭಯಾಕೆಂದರೆ ನಿರ್ದಿಷ್ಟ ನಿದರ್ಶನದಲ್ಲಿ 'K' ಇದು ಕೊನೆಯ ಗುಣಲಕ್ಷಣದ ಕಾನ್ಸ್ಟಂಟ್ ಆಗಿದೆ 0 164 d² ಇದು ಬದಲಾಗುವುದಿಲ್ಲ ಮತ್ತು d ಇದು ±10 ಆರ್ ಪಿ ಎಂ ಗೆ ಸಮವಾಗುತ್ತದೆ ಆದ್ದರಿಂದ 35 ಆರ್ ಪಿ ಎಂ ಯನ್ನು ದಾಟದಂತೆ ಖಚಿತ ಪಡಿಸಬೇಕಾದರೆ ನೀವು ಕಾರ್ಖಾನೆಯ ಮಟ್ಟದಲ್ಲಿ ಸಹಿಷ್ಣುತೆ ಯಾದ 10 ಆರ್ ಪಿ ಎಂ ಅನ್ನು ಪರಿಚಯಿಸುವುದನ್ನು ಖಚಿತಪಡಿಸಬೇಕು ಮತ್ತು ಇದರಲ್ಲಿ ಕೆಲವು ಹೊಂದಾಣಿಕೆಗಳನ್ನು ಮಾಡಬೇಕಾಗುತ್ತದೆ ಅದು ಇಲ್ಲಿ ಕೆಲವು ವೆಚ್ಚವಾಗಿಬಿಡುತ್ತದೆ ಆದ್ದರಿಂದ ಇಲ್ಲಿ ನಿಜವಾಗಿಯೂ ನಷ್ಟ ಉಂಟಾಗುತ್ತದೆ ಯಾಕೆಂದರೆ ಈ ಹೊಂದಾಣಿಕೆಯಿಂದ ನಷ್ಟ ಉಂಟಾಗುತ್ತಿದೆ ಆದರೆ ಇಲ್ಲಿ ನೀವು ತಿಳಿಯಬೇಕಾದದ್ದು ಏನೆಂದರೆ 200 ನಷ್ಟಕ್ಕಿಂತ 16 4 ನಷ್ಟವು ಅತಿ ಉತ್ತಮವಾದದ್ದು ಎಂಬುದನ್ನು ಆದ್ದರಿಂದ ಸ್ಪಷ್ಟವಾಗುವುದೇನೆಂದರೆ ಪ್ರಕ್ರಿಯೆಯಲ್ಲಿ ಅಥವಾ ಕಾರ್ಖಾನೆಯ ಆಡಳಿತ ಮಂಡಳಿಯ ಒಂದು ರೀತಿಯ ಸನ್ನಿವೇಶದ ಬಗ್ಗೆ ಹೇಳುವುದಾದರೆ ಸಹಿಷ್ಣುತೆಯ ವಿನ್ಯಾಸವು ಇತ್ತೀಚೆಗೆ ಆಡಳಿತ ಮಂಡಳಿಯು ತೆಗೆದುಕೊಳ್ಳುತ್ತಿರುವ ನಿರ್ಧಾರಗಳಲ್ಲಿ ಇದನ್ನು ಬಹಳಷ್ಟು ತಿರುಚಲಾಗಿದೆ ಎಂಬುದು ಮತ್ತು ನೀವು ಸಹಿಷ್ಣುತೆ ±10 ಆರ್ ಪಿಎಂಅನ್ನು ಒದಗಿಸಿದರೆ ನೀವು ಈ ಆರ್ ಪಿಎಂ ಶ್ರೇಣಿಯನ್ನು ಪರಿಗಣಿಸಿದರೆ ಆಗ ಚಾಲಕರಿಗೆ ಅನಾನುಕೂಲತೆ ಆಗುವಂತೆ ಅನಿಸುತ್ತದೆ ಹೆಚ್ಚಿನ ಪ್ರಕರಣಗಳಲ್ಲಿ ಸ್ಪಷ್ಟವಾಗಿ ಹೇಳುವುದೇನೆಂದರೆ ಎಲ್ಲಿ ಇದು 35 ಆರ್ ಪಿಎಂ ಮಿತಿಯನ್ನು ದಾಟುತ್ತದೆ ಎಲ್ಲಿ ನಿಜವಾಗಿಯೂ ಟ್ರಕ್ ಚಾಲಕರಿಗೆ ಅನಾನುಕೂಲತೆಯನ್ನು ಮಾಡುತ್ತದೆಯೋ ಅಂತಹ ಮಾರುಕಟ್ಟೆಗೆ ನಾವು ಹೋಗಬೇಕು ಈ ರೀತಿಯಾಗಿ ನೀವು ಕಾರ್ಖಾನೆಯ ಸಹಿಷ್ಣುತೆಯನ್ನು ವಿನ್ಯಾಸಗೊಳಿಸುವಿರಿ ಆದ್ದರಿಂದ ನಾನು ಹೇಳುವುದೇನೆಂದರೆ ಈ ನಿರ್ದಿಷ್ಟ ನಿದರ್ಶನದಲ್ಲಿ ಕಾರ್ಖಾನೆಯ ಸಹಿಷ್ಣುತೆಯು ಯಾವಾಗಲೂ ±10 rpm ಆಗಿರಬೇಕು ಇದರ ಅರ್ಥ ಯಾವಾಗ ಪ್ರಸರಣದ ಬದಲಾವಣೆಯ ಸ್ಥಾನವು ಈಗಾಗಲೇ ಕೊಟ್ಟಿರುವಂತಹ ನಿರ್ದಿಷ್ಟ ಆರ್ ಪಿ ಎಂ ಶ್ರೇಣಿ ±10 ಆರ್ ಪಿ ಎಂ ನಾಮಿನಲ್ ಮೌಲ್ಯಕ್ಕಿಂತ ಹೆಚ್ಚಾದರೆ ಆಗ ಈ ರೀತಿಯಾಗಿ ಕಾರ್ಖಾನೆಯ ಮಟ್ಟದಲ್ಲಿ ಹೊಂದಾಣಿಕೆ ಮಾಡುವುದು ಸುಲಭವಾಗುತ್ತದೆ ಅದು ದೂರುಗಗಳಿಗಾಗಿ ಕಾಯುವುದು ಮತ್ತು ಅದಕ್ಕೆ ತಕ್ಕಂತೆ ಹೊಂದಾಣಿಕೆಯನ್ನು ಮಾಡುವುದು ಮತ್ತು ವಾರಂಟಿwarranty ಸೇವೆಯನ್ನು ಕೊಡುವುದಕ್ಕಿಂತ ಉತ್ತಮವಾದದ್ದು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಹೀಗೆ ನಾವು ಮೂಲತಹ ಪ್ರಸಾರಣದ ವ್ಯವಸ್ಥೆಗೆ ಸಂಬಂಧಿಸಿದ ಸಹಿಷ್ಣುತೆಯ ವಿನ್ಯಾಸವನ್ನು ಮತ್ತು ಯೋಜನೆಯನ್ನು ಈ ರೀತಿಯಾಗಿ ಮಾಡುತ್ತೇವೆ ನಾನು ಇಲ್ಲಿ ಮತ್ತೊಂದು ಸಮಸ್ಯೆಯ ಉದಾಹರಣೆಯನ್ನು ವಿವರಿಸುತ್ತೇನೆ ಇಲ್ಲಿಯೂ ಸಹ ಎರಡು ಅಥವಾ ಹೆಚ್ಚಿನ ಭಾಗಗಳ ಆಯ್ಕೆಗಳ ನಿರ್ಧಾರ ಮಾಡುವಾಗ ಅದೇ ನಷ್ಟದ ಫನ್ಕ್ಷನ್ ವಿಶ್ಲೇಷಣೆಯನ್ನು ಉಪಯೋಗಿಸಬಹುದು ಉದಾಹರಣೆಗೆ ಕಾಲ್ಪನಿಕ ಸಂಸ್ಥೆಯಾದ ಹೈ ಟೆಕ್ ರೋಟರ್ ಡೈನಮಿಕ್ಸ್ ಅನ್ನು ತೆಗೆದುಕೊಳ್ಳೋಣ ಅದು ತನ್ನ ವ್ಯವಸ್ಥೆಯಲ್ಲಿ ಉಪಯೋಗಿಸುವ ಮತ್ತು ವ್ಯವಸ್ಥೆಗೆ ಮುಂದೆ ಉತ್ತಮ ಗುಣಮಟ್ಟದ 1000 ಬೋಲ್ಟ್'ಗಳನ್ನು ಖರೀದಿ ಮಾಡಲು ಯೋಚಿಸುತ್ತಿರುತ್ತದೆ ಒಂದು ವೇಳೆ ಬೋಲ್ಟ್ ಹಾಳಾದರೆ ಆಗ ಸಂಸ್ಥೆಯ ಅಂದಾಜಿನಂತೆ ದುರಸ್ತಿ ವೆಚ್ಚವು 15 ಎಂದು ಲೆಕ್ಕಹಾಕಲಾಗಿದೆ ಮತ್ತು ಎರಡು ಕಂಪನಿಗಳು ತಮ್ಮ ವಿಭಿನ್ನ ಮಿಶ್ರ ಲೋಹಗಳ ಉತ್ಪನ್ನಗಳನ್ನು ಒದಗಿಸುವಾಗ ಬಿಡ್ ಪ್ರಕಾರ ಬೋಲ್ಟ್ ಗಳನ್ನು ಪೂರೈಸುವ ಬಗ್ಗೆ ಪ್ರಸ್ತಾಪ ಮಾಡಿವೆ ನಿಮಗೆ ತಿಳಿದಂತೆ ಒಂದು ರೀತಿಯ ಆಯ್ಕೆಮಾಡಿಕೊಳ್ಳುವ ಮತ್ತು ತೆಗೆದುಹಾಕುವ ಪ್ರಕ್ರಿಯೆಯನ್ನು ಇಲ್ಲಿ ಪರಿಗಣಿಸಬೇಕಾಗುತ್ತದೆ ಮತ್ತು ಹೈ ಟೆಕ್ ರೋಟರ್ ಸಂಸ್ಥೆಯು ಇಬ್ಬರು ವಿತರಕರು ಕೊಟ್ಟ ಬೋಲ್ಟ್'ಗಳು ಒಳ್ಳೆಯದು ಅಥವಾ ಕೆಟ್ಟದ್ದು ಅಥವಾ ಒಂದಕ್ಕಿಂತ ಇನ್ನೊಂದು ಉತ್ತಮವಾದದ್ದು ಎಂಬುದರ ಬಗ್ಗೆ ತಿಳಿಯಲು ವಿನಾಶಕಾರಿ ಪರೀಕ್ಷೆ ಯನ್ನು ಮಾಡಲು ಸಂಸ್ಥೆಯು ನಿರ್ಧರಿಸುತ್ತದೆ ಮತ್ತು ಅದಕ್ಕೆ ಇದು 20 ಮಾದರಿಗಳನ್ನು ಸಂಸ್ಥೆಯು ಉಪಯೋಗಿಸುತ್ತದೆ ಇಲ್ಲಿ ನಿರ್ದಿಷ್ಟ ಬೋಲ್ಟ್ ಪರೀಕ್ಷೆಗೆ ಬೇಕಾದ ಮಾನದಂಡವಾಗಿ ಅಂತಿಮ ಕರ್ಷಕ ಶಕ್ತಿಯನ್ನು kgf mm2 ನಲ್ಲಿ ಅಳತೆ ಮಾಡಿದ್ದನ್ನು ಮಾನದಂಡವಾಗಿ ಉಪಯೋಗಿಸಿದೆ ಅಲ್ಲದೆ ಇದು ಕೆಲವು ಮೌಲ್ಯಗಳನ್ನು ಹೊಂದಿರಬೇಕು ಯಾಕೆಂದರೆ ಇದು ಅಂತಿಮ ಕರ್ಷಕ ಆಗಿದೆ ಈ ಶಕ್ತಿಯು ಹೆಚ್ಚಾದಷ್ಟು ಉತ್ತಮವಾದದ್ದು ಅಥವಾ ಹೆಚ್ಚಾದಷ್ಟು ಉತ್ತಮವಾದ ಪ್ರಕಾರವು ಎಂಬುದಾಗಿದೆ ಆದ್ದರಿಂದ ಈ ನಿದರ್ಶನದಲ್ಲಿ ನಾವು ಅಳತೆ ಮಾಡಲು ಮತ್ತು ನಮ್ಮ ಕೊನೆಯ ವಿಶೇಷಣಗಳ ಸಲುವಾಗಿ ಇತ್ಯಾದಿಗಳ ಸಲುವಾಗಿ ಆ ವಿಶ್ಲೇಷಣೆಯನ್ನು ಉಪಯೋಗಿಸಲೇಬೇಕು ಮತ್ತು ಈ ನಿರ್ದಿಷ್ಟ ನಿದರ್ಶನದಲ್ಲಿ ಕೆಳಗಿನ ಗುಣಲಕ್ಷಣಗಳ ಮಿತಿಯು 11 kgfmm2 ಇದೆ ಇದು ಯಾವುದೇ ಕಾರಣಕ್ಕೂ ಈ ಕನಿಷ್ಠ ಮಿತಿಯನ್ನು ದಾಟಬಾರದು ಇಲ್ಲದಿದ್ದರೆ ಇದು ಒಂದು ಗಂಭೀರವಾದ ಸಮಸ್ಯೆಯಾಗಿ ಬಿಡುತ್ತದೆ ಅದರಲ್ಲಿಯೂ ಈ ಬೋಲ್ಟ್'ಗಳನ್ನು ಉಪಯೋಗಿಸುತ್ತಿರುವ ರೋಟರಗೆ ಗಂಭೀರವಾದ ಸಮಸ್ಯೆಯನ್ನು ಉಂಟುಮಾಡುತ್ತದೆ ಮತ್ತು ಮತ್ತಷ್ಟು ಕಲಿಯೋಣ ಈ ಬೋಲ್ಟ್ಗಳ ಖರೀದಿ ಮಾಡುವ ಪ್ರಮಾಣವು 20000 ಗಳಷ್ಟಾಗಿದೆ ಮತ್ತು ಮತ್ತು A ಮತ್ತು B ಉತ್ಪನ್ನಗಳ ಯುನಿಟ್ ವೆಚ್ಚವು ಎರಡು ಮೂಲಗಳು ಕೊಟ್ಟಿರುವ ಪ್ರಕಾರ ಕ್ರಮವಾಗಿ ಸುಮಾರು 14 ಸೆಂಟ್ಸ್ ಮತ್ತು 13 ಸೆಂಟ್ಸ್ನ ಪ್ರತಿ ಬೋಲ್ಟ್ ಮೌಲ್ಯ ಎಂದು ನೀಡಲಾಗಿದೆ ಅಂದರೆ 0 14 ಮತ್ತು 0 13 ಎಂಬುದಾಗಿ ಇರುವುದನ್ನು ಒಳಗೊಂಡಿದೆ ಈಗ ಸಲಹೆ ಮಾಡುವುದು ಏನೆಂದರೆ ನಾವು ಆಡಳಿತ ಮಂಡಳಿಯು ಬೋಲ್ಟ್ A ಆಯ್ಕೆ ಮಾಡುತ್ತದೆಯೋ ಅಥವಾ ಬೋಲ್ಟ್ B ಆಯ್ಕೆ ಮಾಡುತ್ತದೆಯೋ ಎಂಬುದನ್ನು ನಿರ್ಧರಿಸುವುದಾಗಿದೆ ಈಗ ನಾವು ಈ ನಿರ್ದಿಷ್ಟ ಘಟಕದ ಮುಕ್ತಾಯಕ್ಕೆ ಬಂದಿದ್ದೇವೆ ಆದರೆ ಮುಂದಿನ ಘಟಕದಲ್ಲಿ ನಾವು ವಿವಿಧ ರೀತಿಯ 20 ಮಾದರಿಗಳ ಸಂಖ್ಯಾಮಾಹಿತಿಯನ್ನು ಮತ್ತು ಅದರ ಪರೀಕ್ಷೆಯ ಮೌಲ್ಯಗಳನ್ನು ಮತ್ತು ನಮ್ಮ ಸರಾಸರಿ ಗುಣಮಟ್ಟದ ನಷ್ಟದ ಲೆಕ್ಕಾಚಾರದ ಮೇಲೆ ಆಡಳಿತ ಮಂಡಳಿಯು ಹೇಗೆ ನಿರ್ಧಾರವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತದೆ ಎಂಬುದರ ಬಗ್ಗೆ ನೋಡಲು ಪ್ರಯತ್ನಿಸೋಣ